ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾವು ನೆನಪಿಸಿಕೊಂಡರೆ ನಾವು ರಿಲೇಗಳು ಡಿಸಿ ಮೋಟರ್ಗಳು ಮುಂತಾದ ಸಾಧನಗಳನ್ನು ಮೈಕ್ರೊಕಂಟ್ರೋಲರ್ಗೆ ಹೇಗೆ ಇಂಟರ್ಫೇಸ್ ಮಾಡಬಹುದು ಎಂದು ಮತ್ತು ನಾವು ಕೆಲವು ರೀತಿಯ ನಿಯಂತ್ರಣವನ್ನು ಹೇಗೆ ಮಾಡಬಹುದು ಮತ್ತು ಮೌಲ್ಯಗಳನ್ನು ನಾವು ಹೇಗೆ ಗ್ರಹಿಸಬಹುದು ಮುಂತಾದವನ್ನು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ನಿಮಗೆ ತೋರಿಸುತ್ತಿರುವ ಪ್ರಯೋಗದಲ್ಲಿ ಒಂದೇ ಸಾಧನ ಅಥವಾ ಒಂದು ಸಂವೇದಕ ಮಾತ್ರವಲ್ಲ ಮೈಕ್ರೊಕಂಟ್ರೋಲರ್ ಒಂದೇ ಸಮಯದಲ್ಲಿ ಅನೇಕ ಸಾಧನಗಳನ್ನು ನಿಯಂತ್ರಿಸುವಷ್ಟು ಶಕ್ತಿಶಾಲಿಯಾಗಿದೆ ಎಂಬುದನ್ನು ನಾವು ಪ್ರದರ್ಶಿಸುತ್ತೇವೆ ಇಲ್ಲಿ ನಾವು ಮೂಲತಃ ಅನೇಕ ಸಾಧನಗಳು ಬಹು ಸಂವೇದಕಗಳು ಮತ್ತು ಬಹು ಔಟ್ಪುಟ್ ಸಾಧನಗಳನ್ನು ಹೇಗೆ ಸಂಪರ್ಕಿಸಬೇಕು ಎಂಬುದನ್ನು ನೋಡೋಣ ನಾವು ಮೊದಲು ಪ್ರಯೋಗದ ಬಗ್ಗೆ ಮಾತನಾಡೋಣ ಈ ಪ್ರಯೋಗದಲ್ಲಿ ನಾವು ಹೇಳಿದಂತೆ ಬಹು ಸಂವೇದಕಗಳು ಮತ್ತು ಬಹು ಔಟ್ಪುಟ್ ಸಾಧನಗಳನ್ನು ಸಂಪರ್ಕಿಸುತ್ತೇವೆ ನಿರ್ದಿಷ್ಟವಾಗಿ ನಾವು ನೋಡುತ್ತಿರುವ ಇನ್ಪುಟ್ ಸಾಧನಗಳು ಸುತ್ತುವರಿದ ಬೆಳಕನ್ನು ಸಂವೇದಿಸಲು LDR ಮತ್ತು ಪರಿಸರದ ತಾಪಮಾನವನ್ನು ಸಂವೇದಿಸಲು LM35 ತಾಪಮಾನ ಸಂವೇದಕವನ್ನು ಸಂಪರ್ಕಿಸುತ್ತೇವೆ ಈಗ ನಾವು ಇಂಟರ್ಫೇಸ್ ಮಾಡುವ ಔಟ್ಪುಟ್ ಸಾಧನಗಳು ಒಂದು ರಿಲೇ ಸರ್ಕ್ಯೂಟ್ ಆಗಿದ್ದು ಅದು ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದಂತೆ ಮತ್ತೆ ಎಲ್ಇಡಿ ಬಲ್ಬ್ ಅನ್ನು ಚಾಲನೆ ಮಾಡುತ್ತದೆ ಹಾಗು ಮತ್ತೊಂದು ಸ್ಪೀಕರ್ ಈಗ ನಾವು ನಿಮಗೆ ತೋರಿಸಲು ಪ್ರಯತ್ನಿಸುತ್ತಿರುವುದು ಮೊದಲನೆಯದು ನಾವು ಈಗಾಗಲೇ ತೋರಿಸಿರುವ ಸುತ್ತುವರಿದ ಬೆಳಕನ್ನು ಅವಲಂಬಿಸಿ ನೀವು ಸ್ವಯಂಚಾಲಿತವಾಗಿ ರಿಲೇ ಮೂಲಕ ಬಲ್ಬ್ ಸ್ವಿಚ್ ಆನ್ ಮತ್ತು ಸ್ವಿಚ್ ಆಫ್ ಮಾಡಬಹುದು ಮತ್ತು ಎರಡನೆಯದಾಗಿ ಫೈರ್ ಅಲಾರ್ಮ್ ಸಿಸ್ಟಮ್ ಇರಬಹುದು ತಾಪಮಾನವನ್ನು ಸಂವೇದಿಸುವಂತಹ ವ್ಯವಸ್ಥೆ ಇದ್ದು ತಾಪಮಾನವು ಒಂದು ನಿರ್ದಿಷ್ಟ ಪೂರ್ವ ಮಿತಿಯನ್ನು ದಾಟಿದಾಗಲೆಲ್ಲಾ ಅಲಾರಂ ಅನ್ನು ಧ್ವನಿಸುತ್ತದೆ ಮತ್ತು ಆ ಅಲಾರಂಗಾಗಿ ನಾವು ಸ್ಪೀಕರ್ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿದ್ದೇವೆ ನಿರ್ದಿಷ್ಟವಾಗಿ ಈ ಪ್ರಯೋಗದಲ್ಲಿ ನಾವು ರಿಲೇ ಸ್ಪೀಕರ್ LDR ಮತ್ತು LM35 ಅನ್ನು ಸಂಪರ್ಕಿಸುತ್ತೇವೆ ರಿಲೇ ಅನ್ನು ಡಿಜಿಟಲ್ ಪೋರ್ಟ್ ಲೈನ್ D3 ರಿಂದ ಚಾಲನೆ ಮಾಡಲಾಗುತ್ತದೆ ಸ್ಪೀಕರ್ ಅನ್ನು ಪೋರ್ಟ್ ಲೈನ್ D5 ರಿಂದ ಸಂಪರ್ಕಿಸಲಾಗುತ್ತದೆ ಎಲ್ಡಿಆರ್ ಸರ್ಕ್ಯೂಟ್ ಔಟ್ಪುಟ್ ಅನ್ನು ಅನಲಾಗ್ ಇನ್ಪುಟ್ A1 ಗೆ ಸಂಪರ್ಕಿಸಲಾಗುತ್ತದೆ ಮತ್ತು LM35 ಸಂವೇದಕವನ್ನು ಅನಲಾಗ್ ಇನ್ಪುಟ್ A0 ಗೆ ಸಂಪರ್ಕಿಸಲಾಗುತ್ತದೆ ಈಗ ಸುತ್ತುವರಿದ ಬೆಳಕಿನ ಇನ್ಪುಟ್ ಮಿತಿಗಿಂತ ಕಡಿಮೆಯಿದ್ದರೆ ಬಲ್ಬ್ ಆನ್ ಆಗುತ್ತದೆ ಅಲ್ಲದೆ ತಾಪಮಾನವು ಮಿತಿಯನ್ನು ದಾಟಿದಾಗಲೆಲ್ಲಾ ಅಲಾರ್ಮ್ ಧ್ವನಿಸುತ್ತದೆ ಈಗ ಸಂಪರ್ಕ ರೇಖಾಚಿತ್ರವನ್ನು ನೋಡೋಣ ಮೊದಲು ಇದು STM ಬೋರ್ಡ್ ಮತ್ತು ಇದು ರಿಲೇ ಸರ್ಕ್ಯೂಟ್ ಆಗಿದ್ದು ಅದು ನಾವು ಮೊದಲೇ ನೋಡಿದಂತೆಯೇ ಇರುತ್ತದೆ ಒಂದು ಬದಿಯಲ್ಲಿ ನಾವು LDR ಸರ್ಕ್ಯೂಟ್ ಅನ್ನು ಹೊಂದಿದ್ದೇವೆ ಅದು ಸುತ್ತುವರಿದ ಬೆಳಕನ್ನು ಸಂವೇದಿಸುತ್ತದೆ ಒಂದು ರೆಸಿಸ್ಟೆನ್ಸ್ ಡಿವೈಡರ್ ಇದೆ ಅದರ ಔಟ್ಪುಟ್ ಅನಲಾಗ್ ಪೋರ್ಟ್ ಲೈನ್ A1ಗೆ ಸಂಪರ್ಕ ಹೊಂದಿದೆ ಇನ್ನೊಂದು ಬದಿಯಲ್ಲಿ ನೀವು ಅನಲಾಗ್ ಇನ್ಪುಟ್ ಲೈನ್ A0 ನಲ್ಲಿ ಔಟ್ಪುಟ್ ಅನ್ನು ಉತ್ಪಾದಿಸುವ LM35 ತಾಪಮಾನ ಸಂವೇದಕವನ್ನು ಹೊಂದಿದ್ದೀರಿ ಮತ್ತು ಅಲಾರಾಂಗಾಗಿ ನೀವು D5 ಗೆ ಸಂಪರ್ಕ ಹೊಂದಿದ ಸ್ಪೀಕರ್ ಅನ್ನು ಹೊಂದಿದ್ದೀರಿ ಅದು PWM ನಿಯಂತ್ರಣ ಔಟ್ಪುಟ್ ಪೋರ್ಟ್ ಆಗಿದೆ ತಾಪಮಾನವು ಮಿತಿಯನ್ನು ದಾಟಿದಾಗಲೆಲ್ಲಾ ಸ್ಪೀಕರ್ ಶಬ್ದ ಮಾಡುತ್ತದೆ ಮತ್ತು ಬೆಳಕು ಒಂದು ಮಟ್ಟಕ್ಕಿಂತ ಕಡಿಮೆಯಾದಾಗ ರಿಲೇ ಅನ್ನು ಸಕ್ರಿಯಗೊಳಿಸಲಾಗುತ್ತದೆ ನಾವು ಮೊದಲು ಪ್ರೋಗ್ರಾಂ ತರ್ಕವನ್ನು ನೋಡೋಣ ನಂತರ ನಾವು ನಿಮಗೆ ಕೋಡ್ ಅನ್ನು ತೋರಿಸುತ್ತೇವೆ ಇಲ್ಲಿ ತೋರಿಸಿರುವ ಹಂತಗಳು ಪುನರಾವರ್ತಿತ ಲೂಪ್ನಲ್ಲಿ ಚಾಲನೆಯಾಗುತ್ತವೆ ಮೊದಲು ನಾವು ಅನಲಾಗ್ ಇನ್ಪುಟ್ ಲೈನ್ A0 ಯಲ್ಲಿನ ಮೌಲ್ಯವನ್ನು ಪರಿಶೀಲಿಸಬೇಕಾಗಿದೆ ಅದು ಬೆಳಕಿನ ಮಿತಿಯ ಮಟ್ಟವನ್ನು ಮೀರಿದರೆ ನೀವು ರಿಲೇ ಆಫ್ ಮಾಡಿದ್ದೀರಿ ಇದರರ್ಥ ನಿಮಗೆ ಸಾಕಷ್ಟು ಬೆಳಕು ಇದೆ ಇಲ್ಲದಿದ್ದರೆ ರಿಲೇ ಆನ್ ಮಾಡಿ ಅಂದರೆ ಬಲ್ಬ್ ಹೊಳೆಯುತ್ತದೆ ಅದರ ನಂತರ ನೀವು ತಾಪಮಾನವನ್ನು ಇದೇ ರೀತಿಯಾಗಿ ಪರಿಶೀಲಿಸುತ್ತೀರಿ ಪೋರ್ಟ್ ಲೈನ್ A1 ನಲ್ಲಿನ ಮೌಲ್ಯವು ಮಿತಿಯನ್ನು ಮೀರಿದರೆ ನೀವು ಸ್ಪೀಕರ್ನಲ್ಲಿ ಕೆಲವು ಅಲಾರಂ ಅನ್ನು ಸೂಚಿಸುವ ಕೆಲವು ಸ್ವರಗಳನ್ನು ನುಡಿಸುತ್ತೀರಿ ಆದರೆ ಅದು ಇಲ್ಲದಿದ್ದರೆ PWM ಸ್ವರಗಳು ಇರುವುದಿಲ್ಲಅಂದರೆ ನೀವು ಸ್ವರವನ್ನು ನುಡಿಸುವುದಿಲ್ಲ ಈಗ ನಾವು ಕಾರ್ಯಕ್ರಮವನ್ನು ನೋಡೋಣ ಪ್ರೋಗ್ರಾಂ ಈ ರೀತಿ ಪ್ರಾರಂಭವಾಗುತ್ತದೆ ಆದ್ದರಿಂದ ನೀವು D3ರಲ್ಲಿ PwmOut ರೇಖೆಯನ್ನು ಡಿಫೈನ್ ಮಾಡುತ್ತಿದ್ದೀರಿ ಅದನ್ನು ನೀವು "ಬಲ್ಬ್" ಎಂದು ಕರೆಯುತ್ತೀರಿ ನಂತರ D6ರಲ್ಲಿ ಮತ್ತೊಂದು PwmOut ಅನ್ನು ನೀವು "ಸ್ಪೀಕರ್" ಎಂದು ಕರೆಯುತ್ತೀರಿ ಮತ್ತು LDR ಮತ್ತು LM35 ಗೆ ಅನುಗುಣವಾಗಿ A1 ಮತ್ತು A0 ಎಂಬ ಎರಡು ಅನಲಾಗ್ ಇನ್ಪುಟ್ಗಳಿವೆ ಮತ್ತು ಅನಲಾಗ್ ಇನ್ಪುಟ್ಗಳನ್ನು ಲೆಕ್ಕಾಚಾರ ಮಾಡಲು ಕೆಲವು ವೇರಿಯೇಬಲ್ ಗಳನ್ನು ನಾವು ವ್ಯಾಖ್ಯಾನಿಸಿದ್ದೇವೆ light temper ಮತ್ತು ತಾತ್ಕಾಲಿಕ ತಾಪಮಾನ ಮೌಲ್ಯವನ್ನು ಎರಡು ವೇರಿಯೇಬಲ್ ಗಳಲ್ಲಿ ಸಂಗ್ರಹಿಸಲು lvalue ಮತ್ತು tvalue ಗಳನ್ನು ಉಪಯೋಗಿಸಿದ್ದೇವೆ ಬಲ್ಬ್ ಅನ್ನು ಸಕ್ರಿಯಗೊಳಿಸಲು ನಾವು 50 ಹರ್ಟ್ಜ್ PWM ಅನ್ನು ಬಳಸುತ್ತಿದ್ದೇವೆ ಇಲ್ಲಿ ಸಮಯದ ಅವಧಿ 20 ಮಿಲಿಸೆಕೆಂಡುಗಳು ಮತ್ತು ಸ್ಪೀಕರ್ಗಾಗಿ ನಾವು 3 ಮಿಲಿಸೆಕೆಂಡುಗಳ ಅವಧಿಯನ್ನು ಹೊಂದಿಸಿದ್ದೇವೆ ಅಂದರೆ ಸ್ಪೀಕರ್ನಲ್ಲಿ 333 ಹರ್ಟ್ಜ್ ಫ್ರೀಕ್ವೆನ್ಸಿ ಯನ್ನು ಪ್ಲೇ ಮಾಡಲಾಗುತ್ತದೆ ನಂತರ ಉಳಿದ main ಕಾರ್ಯಕ್ಕೆ ಬರೋಣ ಪುನರಾವರ್ತಿತ ವೈಲ್ ಲೂಪ್ ನಲ್ಲಿ ನಾವು ಬೆಳಕನ್ನು ಪರಿಶೀಲಿಸುತ್ತಿದ್ದೇವೆ ನಾವು ಇಲ್ಲಿ ತಾಪಮಾನವನ್ನು ಪರಿಶೀಲಿಸುತ್ತಿದ್ದೇವೆ ಬೆಳಕಿನಲ್ಲಿ ನಾವು ಅನಲಾಗ್ ಇನ್ಪುಟ್ ಕಾರ್ಯ ldr read ಬಳಸುತ್ತಿದ್ದೇವೆ ನಂತರ ನಾವು ಅದನ್ನು ಮೊದಲು ತೋರಿಸಿದ ಪ್ರೋಗ್ರಾಂನಂತೆಯೇ ಒಂದು ಪ್ರಮಾಣದ ಅಂಶದಿಂದ ಗುಣಿಸುತ್ತೇವೆ ಇದು ಕೆಲವು ಮಿತಿ ಮೌಲ್ಯವನ್ನು ಮೀರಿದರೆ ನಾವು ಬೆಳಕನ್ನು ಆಫ್ ಮಾಡುತ್ತೇವೆ ಇಲ್ಲದಿದ್ದರೆ ನಾವು ಬೆಳಕನ್ನು ಆನ್ ಮಾಡುತ್ತೇವೆ ಡ್ಯೂಟಿ ಸೈಕಲ್ ಅನ್ನು 0 0 ಅಥವಾ 1 0 ಗೆ ಹೊಂದಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ ಅದೇ ರೀತಿ ನೀವು ಓದುತ್ತಿರುವ ತಾಪಮಾನಕ್ಕಾಗಿಅದನ್ನು ಮತ್ತೆ ಇಲ್ಲಿ ಕೆಲವು ಪ್ರಮಾಣದ ಅಂಶಗಳಿಂದ ಗುಣಿಸುತ್ತಿದ್ದೀರಿ ನಾನು 1000 ಅನ್ನು ಬಳಸುತ್ತಿದ್ದೇನೆ ಮತ್ತು ಕೆಲವು ಮಿತಿಗಳನ್ನು ಮತ್ತೆ ಪ್ರಯೋಗದ ಮೂಲಕವೂ ಆಯ್ಕೆ ಮಾಡಬಹುದು ಅದು ನೀವು ಅಲಾರಂ ಅನ್ನು ಪ್ರಾರಂಭಿಸಲು ಬಯಸುವ ತಾಪಮಾನವನ್ನು ಅವಲಂಬಿಸಿರುತ್ತದೆ ಅದರಂತೆ ನಾವು ಸ್ಪೀಕರ್ನಲ್ಲಿ ನಿರಂತರ ಸ್ವರವನ್ನು ನುಡಿಸುತ್ತೇವೆ ಇಲ್ಲದಿದ್ದರೆ ನಾವು ಡ್ಯೂಟಿ ಸೈಕಲ್ ಅನ್ನು 0 ಗೆ ಹೊಂದಿಸುತ್ತೇವೆ ಈಗ ವಾಸ್ತವವಾಗಿ ಈ ಸಾಲಿನ ಅಗತ್ಯವಿಲ್ಲ ನೀವು ಇದನ್ನು ಬಿಟ್ಟುಬಿಡಬಹುದು ಇದು ನಿಜವಾಗಿಯೂ ಅಗತ್ಯವಿಲ್ಲ ಏಕೆಂದರೆ ಒಮ್ಮೆ ನೀವು ಡ್ಯೂಟಿ ಸೈಕಲ್ ಅನ್ನು 0 ಗೆ ಹೊಂದಿಸಿದ ನಂತರ ಅವಧಿಯ ಲೆಕ್ಕವಿಲ್ಲ ಈಗ ನಾವು ಪ್ರದರ್ಶನವನ್ನು ನೋಡೋಣ ಈ ಸಾಲನ್ನು ನಾವು ಬಿಟ್ಟುಬಿಡಬಹುದು ನಮಗೆ ಇದು ಅಗತ್ಯವಿಲ್ಲ ಆದ್ದರಿಂದ ನಾವು ಈ ಕೋಡ್ ಅನ್ನು ಕಂಪೈಲ್ ಮಾಡೋಣ ಕಂಪೈಲ್ ಮಾಡಿ ಅದನ್ನು ಸೇವ್ ಮಾಡಿ ಕಾಪಿ ಮತ್ತು ಪೇಸ್ಟ್ ಮಾಡೋಣ ಈಗ ನಾವು ಸರ್ಕ್ಯೂಟ್ ಗೆ ಬರೋಣ ಈ ಮೊದಲೇ ತೋರಿಸಿದಂತೆ ಅದೇ ಲೈಟ್ ಇಂಟರ್ಫೇಸಿಂಗ್ ಸರ್ಕ್ಯೂಟ್ರಿಯನ್ನು ನಾವು ಬಳಸಿದ್ದೇವೆ ರಿಲೇ ಮೈನ್ಸ್ ಗೆ ಸಂಪರ್ಕ ಹೊಂದಿದ ಸ್ವಿಚ್ ಹೊಂದಿರುವ ಬಲ್ಬ್ ಮತ್ತು ನಾವು ಅದೇ ಎಲ್ಡಿಆರ್ ಸರ್ಕ್ಯೂಟ್ ಅನ್ನು ಬಳಸಿದ್ದೇವೆ ಎಲ್ಡಿಆರ್ ಅಡಚಣೆಯಾಗಿದ್ದರೆ ಬೆಳಕು ಪ್ರಜ್ವಲಿಸುತ್ತದೆ ಅದು ಮತ್ತೆ ಬಿಡುಗಡೆಯಾದರೆ ಬೆಳಕು ಆಫ್ ಆಗುವುದನ್ನು ನೀವು ನೋಡುತ್ತೀರಿ ಇಲ್ಲಿ ನೀವು LM35 ಸೆಟ್ಟಿಂಗ್ ಅನ್ನು ಹೊಂದಿದ್ದೀರಿ ತಾಪಮಾನವು ಮಿತಿಯನ್ನು ಮೀರಿದರೆ ಅಲಾರಾಂ ಟೋನ್ ಇರುತ್ತದೆ ಇಲ್ಲಿ ತಾಪಮಾನವು ಒಂದು ಹಂತಕ್ಕಿಂತಲೂ ಹೆಚ್ಚಾಗಿದೆ ಮತ್ತು ಅಲಾರಂ ರಿಂಗಣಿಸಲು ಪ್ರಾರಂಭಿಸಿದೆ ನಾನು ನನ್ನ ಬೆರಳಿನಿಂದ ಒತ್ತುತ್ತಿದ್ದೇನೆ ಇದರಿಂದಾಗಿ ತಾಪಮಾನವು ಸ್ವಲ್ಪ ಹೆಚ್ಚಾಗುತ್ತದೆ ನೀವು ಹೀಟರ್ ಹೊಂದಿದ್ದರೆ ಅದನ್ನು ಸ್ಪಷ್ಟ ರೀತಿಯಲ್ಲಿ ತೋರಿಸಬಹುದು ಈಗ ಅಲಾರಾಂ ಸದ್ದು ಮಾಡುತ್ತಿರುವುದನ್ನು ನೋಡಿ ಏಕೆಂದರೆ ಅದು ಮಿತಿಯನ್ನು ದಾಟುತ್ತಿದೆ ಆದರೆ ನಾವು ಅದನ್ನು ಇನ್ನೂ ಸ್ವಲ್ಪ ಬಿಸಿಮಾಡಲು ಸಾಧ್ಯವಾದರೆ ಮತ್ತಷ್ಟು ಸ್ಪಷ್ಟವಾದ ಶಬ್ದವು ಬರಲಿದೆ ಆದ್ದರಿಂದ ಈ ಪ್ರಯೋಗದಲ್ಲಿ ನಾವು ನೋಡಿದ ಸಂಗತಿಯೆಂದರೆ ನಾವು ಅನೇಕ ಸಾಧನಗಳನ್ನು ಇಂಟರ್ಫೇಸ್ ಮಾಡಬಹುದು ಎಂಬುದಾಗಿದೆ ನೀವು ಮನೆ ಯಾಂತ್ರೀಕೃತಗೊಂಡಬಗ್ಗೆ ಮಾತನಾಡುವಾಗ ನಿಮ್ಮ ಮನೆಯಲ್ಲಿ ಹಲವು ರೀತಿಯ ಸಾಧನಗಳನ್ನು ಸಂಪರ್ಕಿಸಬಹುದು ಈಗ ಈ ಮೈಕ್ರೊಕಂಟ್ರೋಲರ್ಗಳು ಸಾಕಷ್ಟು ಶಕ್ತಿಯುತವಾಗಿರುತ್ತವೆ ಅಂತಹ ಒಂದು ಸಾಧನವು ಸಂಪೂರ್ಣ ವಿಷಯವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಒಂದೇ ವಿಷಯವೆಂದರೆ ನೀವು ನಿಮ್ಮ ಪ್ರೋಗ್ರಾಂ ಅನ್ನು ಕೆಲವು ಸಾಧನಗಳು ಬರೆಯುವ ರೀತಿಯಲ್ಲಿ ಬರೆಯಬೇಕಾಗಿರುವುದು ಕೆಲವು ಸಾಧನಗಳು ಇನ್ಪುಟ್ಗಳನ್ನು ಕಳುಹಿಸುತ್ತದೆ ಮತ್ತು ಅಡ್ಡಿಪಡಿಸುವ ಮೋಡ್ನಲ್ಲಿ ಕಾರ್ಯವಹಿಸುತ್ತವೆ ಕೆಲವು ಸಾಧನಗಳನ್ನು ನೀವು ಒಂದೊಂದಾಗಿ ಓದಬಹುದು ಇದು ಸಾಧನಗಳ ಬಗೆ ಮತ್ತು ಅವು ನಮಗೆ ಇನ್ಪುಟ್ಗಳನ್ನು ಕಳುಹಿಸುವ ವಿಧಾನವನ್ನು ಅವಲಂಬಿಸಿರುತ್ತದೆ ನಂತರದ ಉಪನ್ಯಾಸಗಳಲ್ಲಿ ಇವುಗಳ ಕುರಿತು ಹೆಚ್ಚಿನ ಪ್ರದರ್ಶನಗಳನ್ನು ನಾವು ನೋಡುತ್ತೇವೆ ಅಲ್ಲಿ ಸಾಧನಗಳು ಹೊರಗಿನ ಪ್ರಪಂಚದೊಂದಿಗೆ ಹೇಗೆ ಸಂವಹನ ನಡೆಸಬಹುದು ಎಂಬುದನ್ನು ಸಹ ನಾವು ನೋಡುತ್ತೇವೆ ಧನ್ಯವಾದಗಳು